ಸೆನ್ಸರ್ ಮತ್ತು ಆಕ್ಟುಏಟರ್ಗಳ ಕುರಿತ ನಮ್ಮ ಚರ್ಚೆಯೊಂದಿಗೆ ಮುಂದುವರಿಯೋಣ ನಿರ್ದಿಷ್ಟವಾಗಿ ನಾವು ಕೆಪ್ಯಾಸಿಟಿವ್ ಟಚ್ ಸೆನ್ಸಾರ್ ಅನ್ನು ಇನ್ಪುಟ್ ಸಾಧನವಾಗಿ ಸ್ಮೋಕ್ ಸೆನ್ಸರ್ ಅನ್ನು ಇನ್ಪುಟ್ ಸಾಧನವಾಗಿ ಮಾತನಾಡುತ್ತೇವೆ ಮತ್ತು ನಂತರ ನಾವು ವಿವಿಧ ರೀತಿಯ ರಿಲೇಗಳ ಬಗ್ಗೆ ಮಾತನಾಡುತ್ತೇವೆ ಮೊದಲು ದೈಹಿಕ ಸ್ಪರ್ಶವನ್ನು ಕಂಡುಹಿಡಿಯಬಲ್ಲ ಕೆಪ್ಯಾಸಿಟಿವ್ ಟಚ್ ಸೆನ್ಸಾರ್ ಬಗ್ಗೆ ಮಾತನಾಡೋಣ ನಮ್ಮ ಮೊಬೈಲ್ಗಳು ಟಚ್ ಸೆನ್ಸಿಟಿವ್ ಆಗಿರುವುದರಿಂದ ಟಚ್ ಆಕ್ಟಿವೇಟೆಡ್ ಸಾಧನಗಳೊಂದಿಗೆ ನಾವೆಲ್ಲರೂ ಪರಿಚಿತರಾಗಿದ್ದೇವೆ ಪರದೆಯ ಮೇಲೆ ನ್ಯಾವಿಗೇಟ್ ಮಾಡಲು ನಾವು ನಮ್ಮ ಬೆರಳುಗಳನ್ನು ಬಳಸುತ್ತೇವೆ ನೀವು ಪರದೆಯನ್ನು ಸ್ಪರ್ಶಿಸಲು ಮತ್ತು ನಮ್ಮ ಇನ್ಪುಟ್ ಗಳನ್ನು ನೀಡಲು ಇನ್ನೂ ಅನೇಕ ಇನ್ಪುಟ್ ಸಾಧನಗಳಿವೆ ಪ್ರತ್ಯೇಕ ಕೀಬೋರ್ಡ್ ಇಲ್ಲ ಇದು ಒಂದು ತಂತ್ರಜ್ಞಾನ ಕೆಪ್ಯಾಸಿಟಿವ್ ಟಚ್ ಸೆನ್ಸಿಂಗ್ ಅನ್ನು ಬಳಸಿಕೊಂಡು ನಾವು ಅಂತಹ ರೀತಿಯ ಸಂವೇದನಾ ಸಾಧನವನ್ನು ಕಾರ್ಯಗತಗೊಳಿಸಬಹುದು ಈಗ ಮೊದಲು ಈ ಕೆಪ್ಯಾಸಿಟಿವ್ ಸೆನ್ಸಿಂಗ್ ಏನೆಂದು ನೋಡೋಣ ಇದು ಮೂಲತಃ ಕೆಪ್ಯಾಸಿಟಿವ್ ಜೋಡಣೆಯನ್ನು ಆಧರಿಸಿದ ತಂತ್ರಜ್ಞಾನವಾಗಿದೆ ಕೆಪಾಸಿಟನ್ಸ್ ಎಂದರೇನು ಸಮಾನಾಂತರ ಫಲಕಗಳಂತಹ ಎರಡು ವಸ್ತುಗಳನ್ನು ಒಟ್ಟಿಗೆ ತಂದಾಗ ಒಂದು ಕೆಪಾಸಿಟನ್ಸ್ ಇರುತ್ತದೆ ನಿಮ್ಮ ಬೆರಳನ್ನು ಒಂದು ವಸ್ತುವಿನ ಹತ್ತಿರ ತರುವಾಗ ನಿಮ್ಮ ಬೆರಳು ಮತ್ತು ಆ ವಸ್ತುವು ಒಂದು ರೀತಿಯ ಕೆಪಾಸಿಟನ್ಸ್ ಅನ್ನು ರೂಪಿಸುತ್ತದೆ ಏಕೆಂದರೆ ನಿಮ್ಮ ಬೆರಳಿನಲ್ಲಿ ಸ್ವಲ್ಪ ತೇವಾಂಶ ಇರುತ್ತದೆ ನಿಮ್ಮ ದೇಹವು ಸಹ ವಾಹಕವಾಗಿರುತ್ತದೆ ಆದ್ದರಿಂದ ನೀವು ನಿಮ್ಮ ಬೆರಳನ್ನು ತಂದರೆ ಅದು ಧಾರಣದ ಮೌಲ್ಯದ ಮೇಲೂ ಪರಿಣಾಮ ಬೀರುತ್ತದೆ ಈ ಕೆಪ್ಯಾಸಿಟಿವ್ ಸೆನ್ಸಿಂಗ್ನಿಂದ ನಿರ್ಮಿಸಲಾದ ಟಚ್ ಸೆನ್ಸಾರ್ ಸ್ವಿಚ್ನಂತೆಯೇ ಇರುತ್ತದೆ ನೀವು ಸ್ಪರ್ಶಿಸಿದಾಗಲೆಲ್ಲಾ ಕೆಲವು ಸ್ವಿಚ್ ಮುಚ್ಚಲ್ಪಡುತ್ತದೆ ನೀವು ಸ್ಪರ್ಶವನ್ನು ತೆಗೆದುಹಾಕಿದಾಗ ಸ್ವಿಚ್ ತೆರೆದಿರುತ್ತದೆ ಆದ್ದರಿಂದ ಸಾಮಾನ್ಯ ಪುಶ್ ಬಟನ್ ಸ್ವಿಚ್ ಬದಲಿಗೆ ನೀವು ಸ್ಪರ್ಶ ರೀತಿಯ ಸ್ವಿಚ್ ಅನ್ನು ಸಹ ಬಳಸಬಹುದು ಮತ್ತು ವಿಶಾಲವಾಗಿ ಹೇಳುವುದಾದರೆ ಈ ರೀತಿಯ ಸ್ಪರ್ಶ ಸಂವೇದಕಗಳು ಕೆಪ್ಯಾಸಿಟಿವ್ ಅಥವಾ ರೆಸಿಸ್ಟಿವ್ ಆಗಿರಬಹುದು ಸಹಜವಾಗಿ ಕೆಪ್ಯಾಸಿಟಿವ್ ಟಚ್ ಸೆನ್ಸರ್ಗಳು ಹೆಚ್ಚು ಸುಲಭವಾಗಿ ಮತ್ತು ಕಾರ್ಯಕ್ಷಮತೆಯ ದೃಷ್ಟಿಯಿಂದ ಉತ್ತಮವಾಗಿವೆ ನಾನು ನಿಮಗೆ ಹೇಳಿದಂತೆ ನಾವು ಟಚ್ ಸೆನ್ಸರ್ಗಳನ್ನು ಬಳಸುವ ಅನೇಕ ಅಪ್ಲಿಕೇಶನ್ಗಳಿವೆ ಟ್ರ್ಯಾಕ್ ಪ್ಯಾಡ್ಗಳಂತೆ ಅನೇಕ ಲ್ಯಾಪ್ಟಾಪ್ಗಳಿಗೆ ಪ್ರತ್ಯೇಕ ಮೌಸ್ ಇಲ್ಲ ಸಮತಟ್ಟಾದ ಮೇಲ್ಮೈ ಇದೆ ಅಲ್ಲಿ ಕರ್ಸರ್ ಅನ್ನು ಪರದೆಯ ಮೇಲೆ ಸರಿಸಲು ನಿಮ್ಮ ಬೆರಳನ್ನು ಚಲಿಸಬೇಕು ಅದನ್ನು ಟ್ರ್ಯಾಕ್ ಪ್ಯಾಡ್ ಎಂದು ಕರೆಯಲಾಗುತ್ತದೆ ಈ ರೇಖಾಚಿತ್ರವು ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ಹೇಗೆ ಕಾಣುತ್ತದೆ ಎಂಬುದನ್ನು ತೋರಿಸುತ್ತದೆ ಒಂದು ಪ್ಲೇಟ್ ಇದೆ ಅದರ ವಿಸ್ತೀರ್ಣ A ಎರಡು ಸಮಾನಾಂತರ ಫಲಕಗಳಿವೆ ಬೇರ್ಪಡಿಕೆ d ಮತ್ತು ಡೈಎಲೆಕ್ಟ್ರಿಕ್ ಎಂದು ಕರೆಯಲ್ಪಡುವ ಒಂದು ವಸ್ತುವಿದೆ ಇದು ಡೈಎಲೆಕ್ಟ್ರಿಕ್ ಸ್ಥಿರವನ್ನು ಹೊಂದಿರುತ್ತದೆ ಕೆಪಾಸಿಟನ್ಸ್ನ ಮೌಲ್ಯವನ್ನು ಈ ಸೂತ್ರದ ಮೂಲಕ ನೀಡಲಾಗುತ್ತದೆ ಈಗ e 0 ಅನ್ನು ಮುಕ್ತ ಜಾಗದ ಅನುಮತಿ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು e r ಎನ್ನುವುದು ಎರಡು ಫಲಕಗಳ ನಡುವಿನ ವಸ್ತುವಿನ ಅನುಮತಿ ಈಗ ನೀವು ಅದರ ಹತ್ತಿರ ಬೆರಳನ್ನು ತರುವಾಗ ನಿಮ್ಮ ಬೆರಳಿನ ಮೂಲಕ ಜೋಡಣೆ ಇರುತ್ತದೆ ನಿಮ್ಮ ಬೆರಳನ್ನು ಹಾಕಿದರೆ ಈ ಎರಡು ಫಲಕಗಳು ಕೆಪ್ಯಾಸಿಟಿವ್ ಪರಿಣಾಮದ ಮೂಲಕ ಜೋಡಣೆಯನ್ನು ಪಡೆಯುತ್ತವೆ ಮೂಲಭೂತವಾಗಿ ಟಚ್ ಸೆನ್ಸಾರ್ ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ವಸ್ತುವು ಮುಟ್ಟಿದಾಗ ಅಥವಾ ನೀವು ನಿಮ್ಮ ಬೆರಳನ್ನು ಬಹಳ ಹತ್ತಿರದಲ್ಲಿ ತರುವಾಗ ಕೆಪಾಸಿಟನ್ಸ್ನ ಮೌಲ್ಯವು ಹೆಚ್ಚಾಗುತ್ತದೆ ಮತ್ತು ಕೆಪಾಸಿಟನ್ಸ್ನಲ್ಲಿನ ಬದಲಾವಣೆಯನ್ನು ಕಂಡುಹಿಡಿಯಲು ನೀವು ಸೂಕ್ತವಾದ ಸರ್ಕ್ಯೂಟ್ರಿಯನ್ನು ಹೊಂದಿದ್ದರೆ ನೀವು ಸ್ಪರ್ಶವನ್ನು ಕಂಡುಹಿಡಿಯಬಹುದು ಪ್ರಯೋಗದ ಭಾಗವಾಗಿ ನಾವು ಬಳಸುತ್ತಿರುವ ಒಂದು ರೀತಿಯ ಸಾಧನವು ಈ ರೀತಿ ಕಾಣುತ್ತದೆ ವೃತ್ತಾಕಾರದ ಮಾದರಿಗಳಿವೆ ಎಂದು ನೀವು ಇಲ್ಲಿ ನೋಡುತ್ತೀರಿ ಇದು ನಿಮ್ಮ ಸಂವೇದಕ ಪ್ಯಾಡ್ ಈ ವೃತ್ತಾಕಾರದ ಮಾದರಿಯ ಪ್ರದೇಶದ ಮೇಲೆ ನಿಮ್ಮ ಬೆರಳನ್ನು ಹಾಕಿದರೆ ಕೆಪಾಸಿಟರ್ನ ಮೌಲ್ಯವು ಬದಲಾಗುತ್ತದೆ ಮತ್ತು ಈ ಮಂಡಳಿಯಲ್ಲಿ ಕೆಲವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ರಿ ಇದೆ ಸಣ್ಣ ಐಸಿ ಇದೆ ಎಂದು ನೀವು ಇಲ್ಲಿ ನೋಡುತ್ತೀರಿ ಅದರೊಳಗೆ ಎಲ್ಲಾ ಸಂವೇದನೆ ಮತ್ತು ಕಂಡೀಷನಿಂಗ್ ಸರ್ಕ್ಯೂಟ್ರಿ ಇದೆ ಆದ್ದರಿಂದ ಇಂಟರ್ಫೇಸಿಂಗ್ ತುಂಬಾ ಸರಳವಾಗುತ್ತದೆ ಮೂರು ಪಿನ್ಗಳಿವೆ ಒಂದು ನಿಮ್ಮ 5 ವೋಲ್ಟ್ ವಿದ್ಯುತ್ ಸರಬರಾಜು ಇನ್ನೊಂದು ಗ್ರೌಂಡ್ ಮತ್ತು ಮೂರನೆಯದು ಅನಲಾಗ್ ಸಿಗ್ನಲ್ ಔಟ್ಪುಟ್ ನಿಮ್ಮ ಸ್ಪರ್ಶವನ್ನು ಅವಲಂಬಿಸಿ ನೀವು ಓದಬಹುದಾದ ಔಟ್ಪುಟ್ ವೋಲ್ಟೇಜ್ ಯಾವುದು ನಿಮ್ಮ ಮೈಕ್ರೊಕಂಟ್ರೋಲರ್ ಬೋರ್ಡ್ಗೆ ನೀವು ಅಂತಹ ಸಂವೇದಕವನ್ನು ಸಂಪರ್ಕಿಸುವಾಗ ಅದು ತುಂಬಾ ಸುಲಭವಾಗುತ್ತದೆ ನೀವು ಸಿಗ್ನಲ್ ಔಟ್ಪುಟ್ ಅನ್ನು ಪೋರ್ಟ್ ಪಿನ್ಗಳಲ್ಲಿ ಒಂದಕ್ಕೆ ಸಂಪರ್ಕಿಸುತ್ತೀರಿ ಈಗ ಈ ಪೋರ್ಟ್ ಪಿನ್ ಅನಲಾಗ್ ಔಟ್ಪುಟ್ ಪಿನ್ ಅಲ್ಲ ಇದು ಡಿಜಿಟಲ್ ಔಟ್ಪುಟ್ ಪಿನ್ ಆಗಿದೆ 0 ಅಥವಾ 1 ಮೌಲ್ಯಗಳು ನೀವು ಅದನ್ನು ಮುಟ್ಟಿದ್ದೀರಾ ಅಥವಾ ಮುಟ್ಟಲಿಲ್ಲವೇ ಎಂದು ಹೇಳುತ್ತವೆ ಮುಂದೆ ನಾವು ಸ್ಮೋಕ್ ಸೆನ್ಸಿಂಗ್ ಬಗ್ಗೆ ಮಾತನಾಡೋಣ ನೀವು ಸಂವೇದಕವನ್ನು ಸ್ಥಾಪಿಸಬೇಕಾದ ಹಲವು ಅಪ್ಲಿಕೇಶನ್ಗಳಿವೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಸಿಲಿಂಡರ್ನಲ್ಲಿ ನಿಮ್ಮ ಎಲ್ಪಿಜಿ ಅನಿಲದ ಸೋರಿಕೆ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ನೀವು ಸಂವೇದಕವನ್ನು ಸ್ಥಾಪಿಸಲು ಬಯಸುತ್ತೀರಿ ಸಂವೇದಕವು ಎಲ್ಪಿಜಿ ಅನಿಲ ಹೊಗೆಗಳಿಗೆ ಪ್ರತಿಕ್ರಿಯಿಸಲು ಸಾಧ್ಯವಾಗುತ್ತದೆ ಆ ರೀತಿಯಲ್ಲಿ ಕೆಲವು ರೀತಿಯ ಸಂವೇದಕ ಇರಬೇಕು ಇಲ್ಲಿ ನೀವು ಬಲಭಾಗದಲ್ಲಿ ಸಂವೇದಕವನ್ನು ನೋಡುತ್ತೀರಿ ಪ್ರಯೋಗದಲ್ಲಿ ನಾವು ನಿಮಗೆ ಈ ರೀತಿಯ ಸಂವೇದಕವನ್ನು ತೋರಿಸುತ್ತೇವೆ ಸಣ್ಣ ಜಾಲರಿಯ ರೀತಿಯ ಮುಖವಾಡವಿದೆ ಎಂದು ನೀವು ನೋಡುತ್ತೀರಿ ಅಲ್ಲಿ ನೀವು ಆ ಅನಿಲವನ್ನು ನೀಡಬೇಕು ನೀವು ಅದನ್ನು ಅನಿಲವನ್ನು ಸಂವೇದಿಸುವ ಪರಿಸರದಲ್ಲಿ ಇರಿಸಬಹುದು ಇದು ನಿಮ್ಮ ಉಸಿರಾಟವನ್ನು ಸಹ ಪರಿಶೀಲಿಸಬಹುದು ನೀವು ಅದರ ಮೇಲೆ ಉಸಿರನ್ನು ಬಿಡಬಹುದು ನಿಮ್ಮ ಉಸಿರಾಟವು ಆಲ್ಕೋಹಾಲ್ ಆವಿ ಹೊಂದಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ಇದು ಪರಿಶೀಲಿಸಬಹುದು ಮತ್ತು ಈ ಸಂವೇದಕದ ಹೆಸರು ನಾವು ಬಳಸುತ್ತಿರುವ MQ135 ಆಂತರಿಕವಾಗಿ ಬಹಳಷ್ಟು ವಿಷಯಗಳಿವೆ ಇದು ಗಾತ್ರದಲ್ಲಿ ಬಹಳ ಚಿಕ್ಕದಾಗಿದ್ದರೂ ಒಳಗೆ ಒಂದು ಸಣ್ಣ ವಿದ್ಯುತ್ ಹೀಟರ್ ಇದೆ ಮತ್ತು ಕೆಲವು ಅಲ್ಯೂಮಿನಿಯಂ ಆಕ್ಸೈಡ್ ಮೈಕ್ರೋ ಟ್ಯೂಬ್ಗಳಿವೆ ಅದರೊಳಗೆ ತುಂಬಾ ತೆಳುವಾದ ಟ್ಯೂಬ್ಗಳಿವೆ ಮತ್ತು ಮಧ್ಯದಲ್ಲಿ ಹೀಟರ್ ಕಾಯಿಲ್ ಇದೆ ಆದ್ದರಿಂದ ಈ ಶ್ರೇಣೀಕೃತ ಮೇಲ್ಮೈ ಮೂಲಕ ಪ್ರವೇಶಿಸುವ ಹೊಗೆಯನ್ನು ಅದು ಬಿಸಿಮಾಡಿದಾಗ ಆ ಕೊಳವೆಗಳೊಂದಿಗೆ ಪ್ರತಿಕ್ರಿಯಿಸುತ್ತದೆ ಟಿನ್ ಡೈಆಕ್ಸೈಡ್ನ ತೆಳುವಾದ ಪದರವಿದೆ ಇದನ್ನು ಮೈಕ್ರೋ ಟ್ಯೂಬ್ಗಳ ಒಳಗೆ ಹಾಕಲಾಗುತ್ತದೆ ಮತ್ತು ಮುಖ್ಯ ಸಂವೇದಕವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಟಿನ್ ಡೈಆಕ್ಸೈಡ್ ವಸ್ತುವಿನ ಗುಣ ಅದು ಯಾವ ರೀತಿಯ ಅನಿಲಕ್ಕೆ ಒಡ್ಡಿಕೊಳ್ಳುತ್ತದೆ ಎಂಬುದರೊಂದಿಗೆ ಬದಲಾಗುತ್ತದೆ ಈ ರೀತಿಯ ಸಂವೇದಕವು ಅಮೋನಿಯಾ ಸಲ್ಫೈಡ್ ಬೆಂಜೀನ್ ಮತ್ತು ಆಲ್ಕೋಹಾಲ್ ಮತ್ತು ಇತರ ಹಾನಿಕಾರಕ ಅನಿಲಗಳಿಗೆ ಪ್ರತಿಕ್ರಿಯಿಸಬಹುದು ಆದರೆ ಅನಿಲದ ಪ್ರಕಾರವನ್ನು ಅವಲಂಬಿಸಿ ಔಟ್ಪುಟ್ ವೋಲ್ಟೇಜ್ನಲ್ಲಿ ಎಷ್ಟು ಬದಲಾವಣೆ ಇರುತ್ತದೆ ಅದು ಅನಿಲದಿಂದ ಅನಿಲಕ್ಕೆ ಬದಲಾಗುತ್ತದೆ ಈ ಸಂವೇದಕಗಳು ಹಲವಾರು ಶ್ರೇಣಿಯ ಅನಿಲಗಳಿಗೆ ಸೂಕ್ಷ್ಮವಾಗಿರುತ್ತವೆ ಮತ್ತು ನೀವು ಅವುಗಳನ್ನು ಕೋಣೆಯ ಉಷ್ಣಾಂಶದಲ್ಲಿ ಬಳಸಬಹುದು ಇದು ನೇರವಾಗಿ ಅನಲಾಗ್ ವೋಲ್ಟೇಜ್ ಸಿಗ್ನಲ್ ಅನ್ನು ಔಟ್ಪುಟ್ ಆಗಿ ಉತ್ಪಾದಿಸಬಹುದು ಮತ್ತು ಇಂಟರ್ಫೇಸ್ ಮಾಡಲು ಇದು ತುಂಬಾ ಸುಲಭ ನಾನು ಈ ಸಾಧನವನ್ನು ತೋರಿಸುತ್ತಿರುವಂತೆ ಇದು ನಾಲ್ಕು ಪಿನ್ಗಳನ್ನು ಹೊಂದಿದೆ ಒಂದು ವಿದ್ಯುತ್ ಸರಬರಾಜು 5 ವೋಲ್ಟ್ ಗ್ರೌಂಡ್ ನಂತರ ಇದು ಅನಲಾಗ್ ಆಗಿದೆ ಇಲ್ಲಿ ನೀವು ಅನಿಲವನ್ನು ಅವಲಂಬಿಸಿ ನಿರಂತರ ವೋಲ್ಟೇಜ್ ಪಡೆಯುತ್ತೀರಿ ಆದರೆ ನೀವು ಇನ್ನೊಂದು ಡಿಜಿಟಲ್ ಔಟ್ ಸಿಗ್ನಲ್ ಅನ್ನು ಸಹ ಹೊಂದಬಹುದು ಅದು ಅನಿಲವಿದೆಯೇ ಅಥವಾ ಅನಿಲ ಇಲ್ಲವೇ ಎಂದು ನಿಮಗೆ ತಿಳಿಸುತ್ತದೆ ಮಿತಿ ಮಟ್ಟವನ್ನು ಹೊಂದಿಸಬಹುದು ಮತ್ತು ಅದನ್ನು ಅವಲಂಬಿಸಿ ನೀವು 0 ಅಥವಾ 1 ಅನ್ನು ಪಡೆಯಬಹುದು ನಿಮಗೆ ಡಿಜಿಟಲ್ ಔಟ್ ಅಗತ್ಯವಿಲ್ಲದಿದ್ದರೆ ನಿಮಗೆ ಅನಲಾಗ್ ಮಾತ್ರ ಬೇಕು ನಂತರ ನೀವು ಈ ಮೂರು ಪಿನ್ಗಳನ್ನು ಮಾತ್ರ ಸಂಪರ್ಕಿಸಬಹುದು ಅನಲಾಗ್ ಔಟ್ ನೀವು ಅನಲಾಗ್ ಇನ್ಪುಟ್ ಪಿನ್ಗಳು ಮತ್ತು 5 ವೋಲ್ಟ್ ಮತ್ತು ಗ್ರೌಂಡಿಗೆ ಸಂಪರ್ಕಿಸಬಹುದು ಈ ಸರ್ಕ್ಯೂಟ್ ಅದರೊಳಗೆ ಅಗತ್ಯವಿರುವ ಎಲ್ಲಾ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನು ಹೊಂದಿದೆ ಆದ್ದರಿಂದ ನೀವು ಅದನ್ನು ಇಂಟರ್ಫೇಸ್ ಮಾಡಿದಾಗ ಅದು ಬಳಕೆದಾರರಿಗೆ ತುಂಬಾ ಸುಲಭವಾಗುತ್ತದೆ ಅದು ದೊಡ್ಡ ಅನುಕೂಲ ಈಗ ನಾವು ಆಕ್ಯೂವೇಟರ್ಗಳಿಗೆ ಬರೋಣ ನಾವು ಡೇಟಾವನ್ನು ಎಲ್ಲಿ ಓದಬಹುದು ಎಂದು ನಾವು ವಿಭಿನ್ನ ರೀತಿಯ ಸಂವೇದಕಗಳ ಬಗ್ಗೆ ಮಾತ್ರ ಮಾತನಾಡಿದ್ದೇವೆ ಆದರೆ ಈಗ ನಾವು ಕೆಲವು ಸಾಧನಗಳನ್ನು ಸಹ ನಿಯಂತ್ರಿಸಲು ಬಯಸುತ್ತೇವೆ ನಾವು ಹೀಟರ್ ಅನ್ನು ಆನ್ ಮಾಡಲು ಅಥವಾ ಆಫ್ ಮಾಡಲು ಬಯಸಬಹುದು ನಮ್ಮ ಎಸಿ ಯಂತ್ರವನ್ನು ಅಥವಾ ನೀವು ಯೋಚಿಸಬಹುದಾದ ಯಾವುದನ್ನಾದರೂ ಆನ್ ಅಥವಾ ಆಫ್ ಮಾಡಲು ನಾವು ಬಯಸುತ್ತೇವೆ ಈ ಸಾಧನಗಳಲ್ಲಿ ಹೆಚ್ಚಿನವು ಹೆಚ್ಚಿನ ಶಕ್ತಿಯ ಸಾಧನಗಳಾಗಿವೆ ವೋಲ್ಟೇಜ್ಗಳ ವಿಷಯದಲ್ಲಿ ನಿಮ್ಮ ಮೈಕ್ರೊಕಂಟ್ರೋಲರ್ನಿಂದ ನೀವು ಅವುಗಳನ್ನು ನೇರವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೆ ಹೆಚ್ಚಿನ ವಿದ್ಯುತ್ ಅಥವಾ ವಿದ್ಯುತ್ ಸರ್ಕ್ಯೂಟ್ ರೇಖೆಗಳನ್ನು ಬದಲಾಯಿಸಬಲ್ಲ ಕೆಲವು ರೀತಿಯ ಸಾಧನ ಬೇಕು ಇವುಗಳನ್ನು ರಿಲೇ ಎಂದು ಕರೆಯಲಾಗುತ್ತದೆ ಆ ರೀತಿಯ ಅಪ್ಲಿಕೇಶನ್ಗಳಿಗಾಗಿ ನಿಮಗೆ ರಿಲೇಗಳು ಬೇಕಾಗುತ್ತವೆ ರಿಲೇಗಳು ಮೆಕ್ಯಾನಿಕಲ್ ಮತ್ತು ಸಾಲಿಡ್ ಸ್ಟೇಟ್ ಎಂಬ ಎರಡು ವಿಧಗಳಾಗಿರಬಹುದು ಮೊದಲು ನಾವು ಯಾಂತ್ರಿಕ ರಿಲೇ ಬಗ್ಗೆ ಮಾತನಾಡೋಣ ಕೆಲವೊಮ್ಮೆ ಇವುಗಳನ್ನು ಎಲೆಕ್ಟ್ರೋಮೆಕಾನಿಕಲ್ ರಿಲೇಗಳು ಎಂದೂ ಕರೆಯುತ್ತಾರೆ ಏಕೆಂದರೆ ನೀವು ವಿದ್ಯುತ್ ಸಂಕೇತಗಳನ್ನು ಬಳಸಿ ಯಾಂತ್ರಿಕ ಸಾಧನವನ್ನು ನಿಯಂತ್ರಿಸುತ್ತಿರುವಿರಿ ಎಡಭಾಗದಲ್ಲಿ ನೀವು ಈ ರೀತಿಯ ಎಲೆಕ್ಟ್ರೋಮೆಕಾನಿಕಲ್ ರಿಲೇಗಳ ಕೆಲವು ಚಿತ್ರಗಳನ್ನು ನೋಡುತ್ತೀರಿ ಅಲ್ಲಿ ಪಾರದರ್ಶಕ ವಸ್ತುಗಳ ಮೂಲಕ ಒಳಗೆ ಏನಿದೆ ಎಂಬುದನ್ನು ನೀವು ನೋಡಬಹುದು ಆದರೆ ಇವುಗಳಲ್ಲಿ ಕೆಲವು ಸೀಲ್ಡ್ ಎನ್ವಲಪ್ನಲ್ಲೂ ಲಭ್ಯವಿದೆ ಬಲಭಾಗದಲ್ಲಿರುವಂತೆ ನೀವು ಒಳಗೆ ನೋಡಲಾಗುವುದಿಲ್ಲ ನಮ್ಮ ಪ್ರಯೋಗದಲ್ಲಿ ನಾವು ಬಳಸುತ್ತಿರುವ ರಿಲೇ ಇದು ಈಗ ಆಂತರಿಕವಾಗಿ ಅದು ಏನು ಎಂದು ನೀವು ನೋಡುತ್ತೀರಿ ಒಳಗೆ ಸಣ್ಣ ವಿದ್ಯುತ್ಕಾಂತವಿದೆ ಮತ್ತು ಒಂದು ಚಲಿಸಬಲ್ಲ ಟರ್ಮಿನಲ್ ಸ್ಪ್ರಿಂಗ್ ಲೋಡೆಡ್ ಸ್ವಿಚ್ನೊಂದಿಗೆ ಸ್ವಿಚ್ ಇದೆ ವಿದ್ಯುತ್ಕಾಂತವನ್ನು ಸಕ್ರಿಯಗೊಳಿಸಿದಾಗ ಅದು ಮ್ಯಾಗ್ನೆಟ್ ಆಗುತ್ತದೆ ಸ್ವಿಚ್ ಆಕರ್ಷಿತವಾಗುತ್ತದೆ ಮತ್ತು ಸರ್ಕ್ಯೂಟ್ ಮುಚ್ಚುತ್ತದೆ ಮತ್ತು ನೀವು ಪ್ರವಾಹವನ್ನು ಹಿಂತೆಗೆದುಕೊಂಡರೆ ಸರ್ಕ್ಯೂಟ್ ಮತ್ತೆ ತೆರೆಯುತ್ತದೆ ಈಗ ಮುಚ್ಚುವ ಮತ್ತು ತೆರೆಯುವ ಈ ಸರ್ಕ್ಯೂಟ್ ಹೆಚ್ಚಿನ ವಿದ್ಯುತ್ ಸರ್ಕ್ಯೂಟ್ ಆಗಿದೆ ಇದನ್ನು ಹೆಚ್ಚಿನ ಹೊರೆಗೆ ಬಳಸಬಹುದು ಆದರೆ ಇನ್ನೊಂದು ಬದಿಯಲ್ಲಿ ಸ್ವಿಚ್ ಅನ್ನು ಎಳೆಯಲು ಮತ್ತು ಬಿಡುಗಡೆ ಮಾಡಲು ನೀವು ಉಪಯೋಗಿಸುವ ವಿದ್ಯುತ್ಕಾಂತದ ಮೂಲಕ ಹಾದುಹೋಗುವ ವಿದ್ಯುತ್ ಪ್ರವಾಹ ಇದು ತುಂಬಾ ಕಡಿಮೆ ಶಕ್ತಿಯ ವಿದ್ಯುತ್ ಸರ್ಕ್ಯೂಟ್ ಆಗಿರಬಹುದು ಇದು 5 ವೋಲ್ಟ್ ವಿದ್ಯುತ್ ಸರಬರಾಜಿನಲ್ಲಿ ಕಾರ್ಯನಿರ್ವಹಿಸಬಹುದು ಹೆಚ್ಚಿನ ವಿದ್ಯುತ್ ಸರ್ಕ್ಯೂಟ್ ಅನ್ನು ನಿಯಂತ್ರಿಸಲು ನೀವು ಕಡಿಮೆ ವಿದ್ಯುತ್ ಸಂಕೇತವನ್ನು ಬಳಸುತ್ತಿರುವಿರಿ ಈ ಎರಡು ಸರ್ಕ್ಯೂಟ್ಗಳು ಪ್ರತ್ಯೇಕವಾಗಿವೆ ಅವು ನೇರವಾಗಿ ಸಂಪರ್ಕ ಹೊಂದಿಲ್ಲ ಈ ಎರಡು ಸರ್ಕ್ಯೂಟ್ಗಳ ನಡುವೆ ಯಾವುದೇ ಭೌತಿಕ ಸಂಪರ್ಕವಿಲ್ಲ ನಿಯಂತ್ರಿಸಲು ನೀವು ಒಂದು ಹಂತವನ್ನು ಗ್ರೌಂಡಿಗೆ ಸಂಪರ್ಕಿಸಿ 5 ವೋಲ್ಟ್ ಮತ್ತು ಇಲ್ಲಿ ನೀವು ಅದನ್ನು ಆನ್ ಮತ್ತು ಆಫ್ ಮಾಡಲು ಸಿಗ್ನಲ್ ಅನ್ನು ಅನ್ವಯಿಸುತ್ತಿದ್ದೀರಿ ಎರಡು ರೀತಿಯ ರಿಲೇಗಳಿವೆ ಒಂದನ್ನು ಗ್ರೌಂಡ್ ಡ್ರಿವನ್ ಎಂದು ಕರೆಯಲಾಗುತ್ತದೆ ನೀವು ಅದನ್ನು 0 ಮಾಡಿದರೆ ಅದು ಆನ್ ಆಗುತ್ತದೆ ಮತ್ತು ಗ್ರೌಂಡ್ ಡ್ರಿವನ್ ಅಲ್ಲದ ಮತ್ತೊಂದು ರೀತಿಯಿದೆ ಅದು ವೋಲ್ಟೇಜ್ ಚಾಲಿತವಾಗಿದೆ ನೀವು ಅದನ್ನು 1 ಮಾಡಿದಾಗ ಅದು ಆನ್ ಆಗುತ್ತದೆ ಮತ್ತು ಔಟ್ಪುಟ್ ಬದಿಯಲ್ಲಿ ಮೂರು ಟರ್ಮಿನಲ್ಗಳನ್ನು ಒದಗಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಇವುಗಳನ್ನು ನಾರ್ಮಲ್ಲಿ ಓಪನ್ ನಾರ್ಮಲ್ಲಿ ಕ್ಲೋಸ್ಡ್ ಮತ್ತು ಕಾಮನ್ ಟರ್ಮಿನಲ್ ಎಂದು ಕರೆಯಲಾಗುತ್ತದೆ NO ಎಂದರೆ ಸಾಮಾನ್ಯವಾಗಿ ಓಪನ್ ಟರ್ಮಿನಲ್ ಮತ್ತು ಕಾಮನ್ ಸ್ವಿಚ್ ತೆರೆದಾಗ ಆಂತರಿಕವಾಗಿ ತೆರೆದಿರುತ್ತವೆ ಆದ್ದರಿಂದ ಸ್ವಿಚ್ ತೆರೆದಾಗ ಅದು ತೆರೆದಿರುತ್ತದೆ ಸ್ವಿಚ್ ಮುಚ್ಚಿದಾಗ ಅದು ಮುಚ್ಚಲ್ಪಡುತ್ತದೆ ಆದರೆ NC ರಿವರ್ಸ್ ಆಗಿದೆ ನೀವು NC ಮತ್ತು ಕಾಮನ್ ನಡುವೆ ಸಾಧನವನ್ನು ಸಂಪರ್ಕಿಸಿದರೆ ಸ್ವಿಚ್ ತೆರೆದಾಗ ಈ ಸರ್ಕ್ಯೂಟ್ ಸಾಮಾನ್ಯವಾಗಿ ಮುಚ್ಚಲ್ಪಡುತ್ತದೆ ಆದರೆ ನೀವು ಸ್ವಿಚ್ ಅನ್ನು ಸಕ್ರಿಯಗೊಳಿಸಿದಾಗ ಈ ಸರ್ಕ್ಯೂಟ್ ತೆರೆದಿರುತ್ತದೆ ಈ ರೀತಿಯ ಮಾಡ್ಯೂಲ್ನೊಂದಿಗೆ ನಾನು ತುಂಬಾ ಸರಳವಾದ ಇಂಟರ್ಫೇಸ್ ಅನ್ನು ತೋರಿಸಿದ್ದೇನೆ ಒಂದು ಬದಿಯಲ್ಲಿ ನೀವು ಇದನ್ನು ನಿಮ್ಮ ಆರ್ಡುನೊ ಬೋರ್ಡ್ ವಿಸಿಸಿ ಗ್ರೌಂಡಿನಿಂದ ನಿಯಂತ್ರಿಸುತ್ತಿದ್ದೀರಿ ಮತ್ತು ಡಿಜಿಟಲ್ ಪೋರ್ಟ್ ಪಿನ್ ಮೂಲಕ ನೀವು ರಿಲೇ ಅನ್ನು ನಿಯಂತ್ರಿಸುತ್ತಿರುವಿರಿ ಮತ್ತು ಇನ್ನೊಂದು ಬದಿಯಲ್ಲಿ ನಾನು ಸಾಮಾನ್ಯವಾಗಿ ತೆರೆದ ಸಂಪರ್ಕವನ್ನು ಬಳಸುತ್ತಿದ್ದೇನೆ ಇದನ್ನು ನಾನು ಸರ್ಕ್ಯೂಟ್ಗೆ ಸಂಪರ್ಕಿಸುತ್ತಿದ್ದೇನೆ ಎಸಿ ಮೇನ್ಗಳಿಗೆ ಬಲ್ಬ್ ಎಂದುಕೊಳ್ಳೋಣ ನಾನು ಅದನ್ನು ಸಕ್ರಿಯಗೊಳಿಸುತ್ತಿರುವಾಗ ಮತ್ತು ರಿಲೇ ಆನ್ ಆಗುವಾಗ ಬಲ್ಬ್ ಹೊಳೆಯುತ್ತದೆ ಮತ್ತು ಅದು ಆಫ್ ಆಗಿದ್ದರೆ ಬಲ್ಬ್ ಆಫ್ ಆಗಿರುತ್ತದೆ ಅದು ಹೀಗೆ ಕಾರ್ಯನಿರ್ವಹಿಸುತ್ತದೆ ಇಂಟರ್ಫೇಸ್ ತುಂಬಾ ಸರಳವಾಗಿದೆ ನಾವು ಈ ರೀತಿಯ ಇಂಟರ್ಫೇಸಿಂಗ್ ಪ್ರಯೋಗಗಳನ್ನು ನಂತರ ನೋಡುತ್ತೇವೆ ಈಗ ರಿಲೇಯ ಮತ್ತೊಂದು ಆವೃತ್ತಿಯಿದೆ ಅದು ವಿದ್ಯುತ್ಕಾಂತಗಳನ್ನು ಸ್ವಿಚ್ಗಳನ್ನು ಯಾಂತ್ರಿಕವಾಗಿ ಎಳೆಯುವುದು ಮತ್ತು ಬಿಡುಗಡೆ ಮಾಡುವುದನ್ನು ಆಧರಿಸಿಲ್ಲ ಆದರೆ ಇವುಗಳನ್ನು ಸಾಲಿಡ್ ಸ್ಟೇಟ್ ರಿಲೇಗಳು ಎಂದು ಕರೆಯಲಾಗುತ್ತದೆ ಸಾಲಿಡ್ ಸ್ಟೇಟ್ ಎಂದರೆ ಅರೆವಾಹಕ ಸಾಧನವನ್ನು ಬಳಸಿಕೊಂಡು ಎಲ್ಲವನ್ನೂ ಚಿಪ್ನೊಳಗೆ ನಿರ್ಮಿಸಲಾಗಿದೆ ಇದು ಎಲೆಕ್ಟ್ರಾನಿಕ್ ಸ್ವಿಚಿಂಗ್ ಸಾಧನ ಎಂದು ನೀವು ಹೇಳಬಹುದು ಎಲೆಕ್ಟ್ರೋಮೆಕಾನಿಕಲ್ ರಿಲೇಯಂತೆ ಯಾಂತ್ರಿಕ ಚಲಿಸುವ ಭಾಗಗಳಿಲ್ಲ ಸ್ವಿಚಿಂಗ್ಗೆ ನಿಮಗೆ ಅಗತ್ಯವಿರುವ ಸಾಧನಗಳು ಥೈರಿಸ್ಟರ್ಗಳು ಅಥವಾ ಪವರ್ ಟ್ರಾನ್ಸಿಸ್ಟರ್ಗಳಂತಹ ಹೆಚ್ಚಿನ ವಿದ್ಯುತ್ ಅರೆವಾಹಕ ಸಾಧನಗಳಾಗಿವೆ ಅವು ಹೆಚ್ಚಿನ ವೋಲ್ಟೇಜ್ಗಳಲ್ಲಿ ಹೆಚ್ಚಿನ ಪ್ರವಾಹಗಳನ್ನು ಬದಲಾಯಿಸಬಹುದು ಉದಾಹರಣೆಗೆ ನೂರಾರು ಆಂಪಿಯರ್ ಪ್ರವಾಹಗಳನ್ನು ಬದಲಾಯಿಸಬಹುದು ಒಳಗೆ ಕೆಲವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ರಿ ಇರುತ್ತದೆ ಅದು ನಿಯಂತ್ರಣ 0 ಅಥವಾ 1 ಅನ್ನು ಕಳುಹಿಸುವ ಕೆಲವು ಸೂಕ್ತವಾದ ಇನ್ಪುಟ್ಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಈ ಥೈರಿಸ್ಟರ್ ಅಥವಾ ಪವರ್ ಟ್ರಾನ್ಸಿಸ್ಟರ್ ಯಾವುದಾದರೂ ಆನ್ ಅಥವಾ ಆಫ್ ಆಗುತ್ತದೆ ಮತ್ತು ಅದು ನಿಯಂತ್ರಿಸುತ್ತಿರುವ ಸಾಧನಕ್ಕೆ ಶಕ್ತಿಯನ್ನು ಆನ್ ಅಥವಾ ಆಫ್ ಮಾಡುತ್ತದೆ ಸಾಲಿಡ್ ಸ್ಟೇಟ್ ರಿಲೇ ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಸಾಲಿಡ್ ಸ್ಟೇಟ್ ರಿಲೇಗಳ ಕೆಲವು ಚಿತ್ರಗಳು ಇವು ಮಧ್ಯದಲ್ಲಿರುವುದನ್ನು ನೋಡಿ ಅದು 24 ರಿಂದ 380 ವೋಲ್ಟ್ ಎಸಿ ವರೆಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುತ್ತದೆ ಇವುಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದೆ ಏಕೆಂದರೆ ಘನ ಸ್ಥಿತಿಯ ಸಾಧನಗಳಿಂದ ಮಾಡಿದ ಅರೆವಾಹಕ ಅವು ತುಂಬಾ ಚಿಕ್ಕದಾಗಿದೆ ನೀವು ನೋಡಬಹುದಾದ ಎಡಭಾಗವು ಒಟ್ಟು 4 ಸೆಂಟಿಮೀಟರ್ ಗಾತ್ರದ್ದಾಗಿದೆ ಇದರೊಂದಿಗೆ ನಾವು ಎಲ್ಇಡಿಗಳು ಮತ್ತು ಎಲ್ಡಿಆರ್ಗಳು ವಿವಿಧ ರೀತಿಯ ಸೆನ್ಸರ್ ಗಳು ಮತ್ತು ಆಕ್ಯೂವೇಟರ್ಗಳಂತಹ ವಿವಿಧ ರೀತಿಯ ಔಟ್ಪುಟ್ ಸಾಧನಗಳ ಬಗ್ಗೆ ನಮ್ಮ ಚರ್ಚೆಯ ಅಂತ್ಯಕ್ಕೆ ಬರುತ್ತೇವೆ ಈಗ ಪ್ರದರ್ಶನ ಅವಧಿಗಳಲ್ಲಿ ಬಳಕೆಯಲ್ಲಿರುವ ಈ ಎಲ್ಲಾ ಸೆನ್ಸರ್ ಗಳು ಮತ್ತು ಆಕ್ಯೂವೇಟರ್ಗಳನ್ನು ನಾವು ನಿಮಗೆ ತೋರಿಸುತ್ತೇವೆ ಅವುಗಳನ್ನು ಹೇಗೆ ಬಳಸುವುದು ಅವುಗಳನ್ನು ಹೇಗೆ ಇಂಟರ್ಫೇಸ್ ಮಾಡುವುದು ಮತ್ತು ಮೈಕ್ರೊಕಂಟ್ರೋಲರ್ನಲ್ಲಿ ಪ್ರೋಗ್ರಾಂ ಅನ್ನು ಹೇಗೆ ಬರೆಯುವುದು ಎಂಬುದನ್ನು ನಾವು ಬಯಸಿದ ರೀತಿಯಲ್ಲಿ ನಿಯಂತ್ರಿಸಬಹುದು ಇವುಗಳನ್ನು ನಾವು ನಮ್ಮ ನಂತರದ ಉಪನ್ಯಾಸಗಳಲ್ಲಿ ಚರ್ಚಿಸುತ್ತಿದ್ದೇವೆ ಧನ್ಯವಾದಗಳು